ಇಂಡಸ್ಟ್ರಿ 4 0 ರ ಮತ್ತೊಂದು ಪ್ರಮುಖ ಅಂಶವೆಂದರೆ ವ್ಯವಹಾರದ ದೃಷ್ಟಿಕೋನ ಸ್ಮಾರ್ಟ್ ಮತ್ತು ಸಂಪರ್ಕಿತ ವ್ಯಾಪಾರ ದೃಷ್ಟಿಕೋನ ಆಗಿದೆ ವ್ಯವಹಾರದ ದೃಷ್ಟಿಕೋನದಿಂದ ಇಂಡಸ್ಟ್ರಿ 4 0 ರ ಸಂದರ್ಭದಲ್ಲಿ ನಾವು ಮಾತನಾಡುತ್ತಿರುವ ಚಾಣಾಕ್ಷತೆ ಮತ್ತು ಸಂಪರ್ಕವನ್ನು ನೋಡುವುದು ಅದಕ್ಕೆ ಸಂಬಂಧಿಸಿದ ಈ ವಿಭಿನ್ನ ವಿಷಯಗಳ ಬಗ್ಗೆ ಆಳವಾಗಿ ನೋಡಲು ಪ್ರಯತ್ನಿಸುತ್ತಿದ್ದೇವೆ ಮೊದಲನೆಯದಾಗಿ ಇಂಡಸ್ಟ್ರಿ 4 0 ಅದರ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಸಂಪರ್ಕ ಸಂಪರ್ಕಿತ ಯಂತ್ರೋಪಕರಣಗಳು ಎಲ್ಲೆಡೆ ಸಂಪರ್ಕ ಸಂವೇದನೆಯನ್ನು ಸಂಪರ್ಕಿಸುವುದು ಮತ್ತು ಇತ್ಯಾದಿ ನಮಗೆ ಅವಶ್ಯಕವಿದೆ ಆದ್ದರಿಂದ ನಮಗೆ ಈ ರೀತಿಯ ಸಂಪರ್ಕಿತ ಉತ್ಪನ್ನಗಳು ಏಕೆ ಬೇಕು ಯಾವುದು ಏಕೆ ಒಳ್ಳೆಯದು ಎಂಬುದು ಬಗ್ಗೆ ಪ್ರಶ್ನೆ ನಾವು ಹಿಂದೆ ಸಂಪರ್ಕಿತ ಉತ್ಪನ್ನಗಳಿಗೆ ಏನು ಮಾಡುತ್ತಿದ್ದೇವೆಂಬುದರಿಂದ ನಮ್ಮನ್ನು ಏಕೆ ಪರಿವರ್ತಿಸಿಕೊಳ್ಳಬೇಕೆಂದು ನಾವು ಬಯಸುತ್ತೇವೆ ಈ ವಿಭಿನ್ನ ಉತ್ಪನ್ನಗಳ ನಡುವೆ ನಮಗೆ ಸಂಪರ್ಕ ಯಂತ್ರೋಪಕರಣಗಳು ಏತಕ್ಕೆ ಬೇಕು ಈ ಯಂತ್ರೋಪಕರಣಗಳನ್ನು ನಾವು ಏಕೆ ಚುರುಕಾಗಿಸಬೇಕಾಗಿರುವುದು ಮೊದಲನೆಯದಾಗಿ ಈ ಭೌತಿಕ ವಸ್ತುಗಳನ್ನು ಸಂಪರ್ಕಿಸಲು ಕೈಗಾರಿಕೆಗಳಲ್ಲಿ ವಿಭಿನ್ನ ಯಂತ್ರಗಳ ಅಗತ್ಯವಿದೆ ಎರಡನೆಯ ವಿಷಯವೆಂದರೆ ಈ ಭೌತಿಕ ವಸ್ತುಗಳಿಂದ ಈ ವಿಭಿನ್ನ ಡೇಟಾ ವನ್ನು ಸಂಗ್ರಹಿಸುವುದು ಮತ್ತು ತಮ್ಮ ನಡುವೆ ಹಂಚಿಕೊಳ್ಳುವುದು ಮತ್ತು ಕೆಲವು ನೆಟ್ವರ್ಕ್ ಮೂಲಕ ಡೇಟಾವನ್ನು ವಿಶ್ಲೇಷಿಸಲು ಬೇರೆಡೆಗೆ ಹಂಚಿಕೊಳ್ಳುವುದು ಬಹಳ ಮುಖ್ಯ ಆದ್ದರಿಂದ ಈ ಸಂಪರ್ಕವು ಮೂಲಭೂತವಾಗಿ ಅಗತ್ಯವಾಗಿರುತ್ತದೆ ಏಕೆಂದರೆ ಈ ಮೂಲಕ ಸಂಪರ್ಕ ಮತ್ತು ಸ್ಮಾರ್ಟ್ ದೃಷ್ಟಿಕೋನ ಆಗಿದೆ ನಾವು ಒಟ್ಟಾರೆ ಸಂಪನ್ಮೂಲದ ದಕ್ಷತೆಯನ್ನು ಹೆಚ್ಚಿಸಲಿದ್ದೇವೆ ಸಂಪನ್ಮೂಲ ಬಳಕೆಯ ವಿಷಯದಲ್ಲಿ ಒಟ್ಟಾರೆ ದಕ್ಷತೆಯ ಹೆಚ್ಚಳ ಸಂಪನ್ಮೂಲ ಬಳಕೆ ಮತ್ತು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಒಟ್ಟಾರೆ ಉತ್ಪಾದಕತೆಯನ್ನು ಸುಧಾರಿಸುತ್ತದೆ ಆದ್ದರಿಂದ ಸ್ಮಾರ್ಟ್ ಮತ್ತು ಸಂಪರ್ಕಿತ ವ್ಯವಹಾರ ದೃಷ್ಟಿಕೋನವನ್ನು ತೆಗೆದುಕೊಂಡರೆ ಸುಧಾರಿತ ಸಂಪನ್ಮೂಲ ದಕ್ಷತೆ ಸುಧಾರಿತ ಉತ್ಪಾದಕತೆ ನಮಗೆ ಅಗತ್ಯವಿರುವ ಕಾರಣಗಳಾಗಿವೆ ಆದ್ದರಿಂದ ಮತ್ತೊಮ್ಮೆ ಪ್ರಯೋಜನಗಳೇನು ಐಒಟಿ ಕೇಂದ್ರಿತ ದ್ರಾವಣಗಳ ಬಳಕೆಯಿಲ್ಲದೆ ಈ ಉತ್ಪನ್ನಗಳನ್ನು ಹಿಂದೆ ಮಾಡಲಾಗುವುದಕ್ಕಿಂತ ವೇಗವಾಗಿ ನಾವು ತಯಾರಿಸಲಿದ್ದೇವೆ ಅಗ್ಗದ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಈ ಉತ್ಪನ್ನಗಳನ್ನು ಉತ್ತಮ ರೀತಿಯಲ್ಲಿ ಈ ಸ್ಮಾರ್ಟ್ ಪರಿಹಾರಗಳ ಸಂಯೋಜನೆಯ ಮೂಲಕ ಬಳಸಲಾಗುತ್ತದೆ ಉತ್ಪನ್ನದ ಸುಧಾರಿತ ಮರುಪಡೆಯುವಿಕೆ ಪ್ರಕ್ರಿಯೆ ಕೆಲವು ಉತ್ಪನ್ನವನ್ನು ಉದ್ಯಮದಿಂದಲೇ ಮರುಪಡೆಯಬೇಕಾಗುತ್ತದೆ ಆದ್ದರಿಂದ ಆ ಮರುಸ್ಥಾಪನೆ ಪ್ರಕ್ರಿಯೆಯು ಬಹಳ ಸಂಕೀರ್ಣ ಪ್ರಕ್ರಿಯೆ ಮತ್ತು ಟ್ರ್ಯಾಕ್ ಮಾಡುವುದು ಕಷ್ಟ ಸ್ಮಾರ್ಟ್ ಮತ್ತು ಸ್ಮಾರ್ಟ್ನೆಸ್ ಮತ್ತು ಸಂಪರ್ಕದ ಸಂಯೋಜನೆಯೊಂದಿಗೆ ಈ ಮರುಸ್ಥಾಪನೆ ಪ್ರಕ್ರಿಯೆಯನ್ನು ಸುಧಾರಿಸಬಹುದು ಸುಧಾರಿತ ಪೂರೈಕೆ ಸರಪಳಿಯಿಂದ ಪರಿಸರದ ಮೇಲೆ ಪರಿಣಾಮ ಕಡಿಮೆಯಾಗುವುದು ಸ್ಮಾರ್ಟ್ ಪೂರೈಕೆ ಸರಪಳಿ ಇವುಗಳು ಸ್ಮಾರ್ಟ್ ಮತ್ತು ಸಂಪರ್ಕಿತ ಉತ್ಪನ್ನಗಳನ್ನು ಹೊಂದುವ ವಿಭಿನ್ನ ಪ್ರಯೋಜನಗಳಾಗಿವೆ ಸ್ಮಾರ್ಟ್ ಮತ್ತು ಸಂಪರ್ಕ ಪಡೆಯುವ ಮಾಧ್ಯಮವೆಂದರೆ ಸಂವೇದಕಗಳ ಬಳಕೆ ತಯಾರಿಕೆಯ ತಿರುಳು ಚುರುಕಾದ ವ್ಯವಸ್ಥೆಗಳು ಎಲ್ಲಾ ಸಂವೇದಕಗಳು ಮತ್ತು ಅಕ್ಚುಯೇಟರ್ಗಳೊಂದಿಗೆ ಸಂಬಂಧ ಹೊಂದಿವೆ ಈ ಸಂವೇದಕಗಳು ಅಕ್ಚುಯೇಟರ್ ಗಳು ವ್ಯವಸ್ಥೆಗಳನ್ನು ಚುರುಕಾಗಿಸುತ್ತದೆ ಐಒಟಿಯಲ್ಲಿ ನೆಟ್ವರ್ಕ್ ಮುಖ್ಯವಾಗಿದೆ ಕ್ಲೌಡ್ ಸಹ ಮುಖ್ಯವಾಗಿದೆ ಏಕೆಂದರೆ ಹೆಚ್ಚಿನ ಡೇಟಾ ಬರುತ್ತಿದೆ ಯಾರು ಡೇಟಾವನ್ನು ಪ್ರಕ್ರಿಯೆಗೊಳಿಸಲಿದ್ದಾರೆ ದೊಡ್ಡ ಪ್ರಮಾಣದ ಡೇಟಾ ನಿರ್ವಹಿಸಲಿದ್ದಾರೆ ಆದ್ದರಿಂದ ಕ್ಲೌಡ್ ಶೇಖರಣಾ ವಿಷಯದಲ್ಲಿ ಸಂಸ್ಕರಣೆಯ ವಿಷಯದಲ್ಲಿ ಹೆಚ್ಚಿನ ಡೇಟಾವನ್ನು ನಿಭಾಯಿಸಲಿದೆ ಮತ್ತು ಎಲ್ಲಾ ಎಂಬೆಡೆಡ್ ವ್ಯವಸ್ಥೆಗಳಲ್ಲಿ ಇದು ಅತ್ಯಂತ ಮುಖ್ಯವಾಗಿದೆ ಈ ಎಂಬೆಡೆಡ್ ಸಿಸ್ಟಮ್ಗಳ ಸಹಾಯದಿಂದ ಈ ಎಲ್ಲಾ ವಿಭಿನ್ನ ವಸ್ತುಗಳನ್ನು ಹೊಂದಿಸಿ ವಿಭಿನ್ನ ಎಂಬೆಡೆಡ್ ಸಾಧನಗಳನ್ನು ಹೊಂದಿರುವ ಭೌತಿಕ ವಸ್ತುಗಳು ಮತ್ತೆ ಸಂವೇದಕಗಳ ಸಂವಹನ ಸಾಧನವನ್ನು ಹೊಂದಿರುತ್ತದೆ ಆದ್ದರಿಂದ ಇವು ಎಲ್ಲಾ ಪ್ರತಿಯೊಂದು ಭೌತಿಕ ವಸ್ತುವಿನಲ್ಲಿ ಹುದುಗಿದೆ ಸ್ಮಾರ್ಟ್ನೆಸ್ ಮತ್ತು ಸಂಪರ್ಕಕ್ಕಾಗಿ ಇವು ಮೂಲಭೂತ ಬಿಲ್ಡಿಂಗ್ ಬ್ಲಾಕ್ ಗಳಾಗಿವೆ ಮೊದಲನೆಯದು ಗ್ರಾಹಕರ ಮೌಲ್ಯಗಳು ಲಾಭದ ನೀಲನಕ್ಷೆ ಪ್ರಮುಖ ಸಂಪನ್ಮೂಲಗಳು ಮತ್ತು ಪ್ರಮುಖ ಪ್ರಕ್ರಿಯೆಗಳು ಆಗಿವೆ ಮೌಲ್ಯ ಪ್ರತಿಪಾದನೆ ಎಂದರೆ ನಾವು ಮಾತನಾಡುತ್ತಿರುವ ಈ ಎಲ್ಲ ಸಂಗತಿಗಳ ಸಂಯೋಜನೆಯ ಮೂಲಕ ಸ್ಮಾರ್ಟ್ನೆಸ್ ಐಒಟಿ ಸೆನ್ಸರ್ಗಳು ಅಕ್ಚುಯೇಟರ್ಗಳು ಉತ್ಪನ್ನವನ್ನು ಬಳಕೆಯ ವಿಷಯದಲ್ಲಿ ಹೇಗೆ ಸುಧಾರಿಸಲಿವೆ ಗ್ರಾಹಕರ ದೃಷ್ಟಿಕೋನದಿಂದ ಉತ್ಪನ್ನವು ಹೇಗೆ ಸುಧಾರಿಸಿದೆ ಮೌಲ್ಯದ ಪ್ರತಿಪಾದನೆ ಮತ್ತು ಉತ್ಪನ್ನವು ನೀಡುವ ಸೇವೆಗಳು ಯಾವುವು ಈ ಸೇವೆಗಳನ್ನು ಹೇಗೆ ಸುಧಾರಿಸಲಾಗುವುದು ಒಟ್ಟಾರೆ ಮೌಲ್ಯ ಪ್ರತಿಪಾದನೆ ಏನು ಮುಂದಿನ ವಿಷಯವೆಂದರೆ ಲಾಭದ ನೀಲನಕ್ಷೆ ಸ್ಮಾರ್ಟ್ನೆಸ್ ಮತ್ತು ಸಂಪರ್ಕವು ಲಾಭವನ್ನು ಹೆಚ್ಚಿಸಲು ನೀಲನಕ್ಷೆಯು ಸಹಾಯ ಮಾಡುತ್ತದೆ ಕಂಪನಿಗಳಲ್ಲಿನ ಪ್ರಮುಖ ಸಂಪನ್ಮೂಲಗಳ ದಕ್ಷತೆ ಕೈಗಾರಿಕಾ ಪ್ರಕ್ರಿಯೆಗಳು ಉತ್ಪಾದನಾ ಪ್ರಕ್ರಿಯೆಯನ್ನು ಸುಧಾರಿಸಬೇಕಾಗಿದೆ ಅವುಗಳನ್ನು ಕಾಲಾನಂತರದಲ್ಲಿ ಪತ್ತೆಹಚ್ಚಬೇಕು ಮತ್ತು ಹೊಂದುವಂತೆ ಮಾಡಬೇಕಾಗುತ್ತದೆ ಈ ವಿಭಿನ್ನ ಪ್ರಮುಖ ಪ್ರಕ್ರಿಯೆಗಳಿಗೂ ಅದೇ ರೀತಿಯಾಗಿ ಹೋಗುತ್ತವೆ ಮುಂದಿನ ವಿಷಯವೆಂದರೆ ಸ್ಮಾರ್ಟ್ ಮತ್ತು ಸಂಪರ್ಕಿತ ಉತ್ಪನ್ನಗಳ ವಿವಿಧ ವರ್ಗಗಳು ಮಾನಿಟರ್ ನಿಯಂತ್ರಣ ಆಪ್ಟಿಮೈಸೇಶನ್ ಮತ್ತು ಯಾಂತ್ರೀಕೃತ ಆಗಿವೆ ಇವು ಸ್ಮಾರ್ಟ್ ಮತ್ತು ಸಂಪರ್ಕಿತ ಉತ್ಪನ್ನಗಳ ವಿಭಿನ್ನ ವಿಭಾಗಗಳು ಆಗಿವೆ ಆದ್ದರಿಂದ ಮಾನಿಟರಿಂಗ್ ಕಂಟ್ರೋಲ್ ಆಪ್ಟಿಮೈಸೇಶನ್ ಮತ್ತು ಆಟೊಮೇಷನ್ ಇವುಗಳು ಸ್ವಯಂ ಅರ್ಥೈಸಿಕೊಳ್ಳುತ್ತವೆ ಸಂಪನ್ಮೂಲಗಳ ಮೇಲ್ವಿಚಾರಣೆ ಸಂವೇದಕಗಳಂತಹ ಸಂಪನ್ಮೂಲಗಳು ಸಂವೇದಕ ಸುಸಜ್ಜಿತ ಸಂಪನ್ಮೂಲಗಳು ಮತ್ತು ಬಾಹ್ಯ ಡೇಟಾ ಮೂಲಗಳಿಂದ ಮೇಲ್ವಿಚಾರಣೆ ಮಾಡುವ ಯಂತ್ರೋಪಕರಣಗಳು ಇವುಗಳು ಮುಖ್ಯವಾಗಿವೆ ಆದ್ದರಿಂದ ಎಲ್ಲಾ ರೀತಿಯ ವಿಭಿನ್ನ ಸಂಪನ್ಮೂಲಗಳ ಮೇಲ್ವಿಚಾರಣೆ ಮತ್ತು ಪರಿಣಾಮಗಳ ಮೇಲ್ವಿಚಾರಣೆ ಈ ವಿಭಿನ್ನ ಸಂಪನ್ಮೂಲಗಳ ಬಳಕೆಯ ಮೂಲಕ ಮಾಡುವುದು ಈ ಯಂತ್ರೋಪಕರಣಗಳ ಆರೋಗ್ಯ ಮೇಲ್ವಿಚಾರಣೆ ಆರೋಗ್ಯ ಮೇಲ್ವಿಚಾರಣೆಯಂತಹ ಉತ್ಪನ್ನಗಳು ಪರಿಣಾಮಗಳು ಏನಾದರೂ ಕಡಿಮೆಯಾಗಿದ್ದರೆ ಏನಾದರೂ ಅಲಭ್ಯತೆಯನ್ನು ಹೆಚ್ಚಿಸುವ ಸಾಧ್ಯತೆಯಿದ್ದರೆ ಭವಿಷ್ಯದ ಉತ್ಪಾದಿಸುವ ಎಚ್ಚರಿಕೆಗಳು ಮೊದಲೇ ಒಟ್ಟಾರೆ ದಕ್ಷತೆ ಸುಧಾರಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಇದು ಮತ್ತೊಂದು ಪರಿಣಾಮ ಮತ್ತು ಪ್ರತೀಕೂಲದ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದು ಮೇಲ್ವಿಚಾರಣೆಯ ದೃಷ್ಟಿಯಿಂದ ಇದು ಮೂರನೇ ಪರಿಣಾಮವಾಗಿದೆ ವಿಭಿನ್ನ ಕಸ್ಟಮ್ ವಿನ್ಯಾಸದಿಂದ ಸಾಫ್ಟ್ವೇರ್ ಅಥವಾ ಸಂಪನ್ಮೂಲ ನಿಯಂತ್ರಣ ಆಪ್ಟಿಮೈಸೇಶನ್ಗಾಗಿ ಬಳಸಲಾಗುವ ವಿಭಿನ್ನ ಸಾಫ್ಟ್ವೇರ್ ಬಳಕೆಯ ಮೂಲಕ ಈ ಸಂಪನ್ಮೂಲಗಳ ನಿಯಂತ್ರಣ ಆಗಿದೆ ಈ ವಿಭಿನ್ನ ಸಾಫ್ಟ್ವೇರ್ ಬಳಕೆಯ ಮೂಲಕ ಈ ಸಂಪನ್ಮೂಲಗಳ ಆಪ್ಟಿಮೈಸೇಶನ್ ಈ ಸಾಫ್ಟ್ವೇರ್ ಆಪ್ಟಿಮೈಸೇಶನ್ ಪ್ರಕ್ರಿಯೆಯಲ್ಲಿ ಮತ್ತು ಪರಿಣಾಮಗಳಿಗೆ ಸಹಾಯ ಮಾಡುತ್ತದೆ ಉತ್ಪನ್ನಗಳನ್ನು ನಿಯಂತ್ರಿಸುವುದು ಮತ್ತು ಅಂತಿಮ ಬಳಕೆದಾರರ ವಿಭಿನ್ನ ಅವಶ್ಯಕತೆಗಳ ಆಧಾರದ ಮೇಲೆ ಉತ್ಪನ್ನಗಳ ವೈಯಕ್ತೀಕರಣ ಮಾಡುವುದು ವಿಭಿನ್ನ ಆಪ್ಟಿಮೈಸೇಶನ್ ಪರಿಹಾರಗಳ ಬಳಕೆ ಮತ್ತು ವಿಭಿನ್ನ ಅಲ್ಗೊರಿದಮ್ ಗಳನ್ನು ಕುರಿತು ನಾವು ಚರ್ಚಿಸುತ್ತಿದ್ದೇವೆ ಪರಿಣಾಮವು ವ್ಯವಸ್ಥೆಯ ಒಟ್ಟಾರೆ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಅಥವಾ ಯಂತ್ರೋಪಕರಣಗಳು ದೂರಸ್ಥ ಸೇವೆಗಳನ್ನು ಸಕ್ರಿಯಗೊಳಿಸುವುದು ಮತ್ತು ಉತ್ಪನ್ನವನ್ನು ಸರಿಪಡಿಸಲು ಸಹಾಯ ಮಾಡುವ ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಈ ಸಂಪನ್ಮೂಲಗಳ ಯಾಂತ್ರೀಕೃತಗೊಂಡ ಮೇಲ್ವಿಚಾರಣೆ ನಿಯಂತ್ರಣ ಮತ್ತು ಆಪ್ಟಿಮೈಸೇಶನ್ ಸಾಮರ್ಥ್ಯಗಳು ಯಾಂತ್ರೀಕೃತಗೊಳಿಸುವಿಕೆಗಾಗಿ ವಿಭಿನ್ನ ಸಾಫ್ಟ್ವೇರ್ ಅಲ್ಗೊರಿದಮ್ ಗಳನ್ನು ಬಳಸಬೇಕಾಗುತ್ತದೆ ಮತ್ತು ಇದರ ಪರಿಣಾಮವಾಗಿ ಈ ವಿಭಿನ್ನ ಉತ್ಪನ್ನಗಳು ಸ್ವಾಯತ್ತ ಕಾರ್ಯಕ್ಷಮತೆಯನ್ನು ಹೊಂದುವವು ವ್ಯವಹಾರದ ದೃಷ್ಟಿಕೋನದಿಂದ ಸ್ಮಾರ್ಟ್ ವ್ಯವಸ್ಥೆಗಳು ಬಹಳ ಮುಖ್ಯ ಹಾಗಾದರೆ ಈ ವ್ಯವಹಾರ ಮಾದರಿ ಏನು ಸ್ಮಾರ್ಟ್ ವ್ಯವಹಾರ ಮಾದರಿ ಯಾವುದು ನಮಗೆ ಈ ಸ್ಮಾರ್ಟ್ ವ್ಯವಹಾರ ಮಾದರಿ ಏಕೆ ಬೇಕು ಆದ್ದರಿಂದ ಪ್ರಸ್ತುತ ಪ್ರಕ್ರಿಯೆಗಳನ್ನು ಕಡಿಮೆ ವೆಚ್ಚದಾಯಕವಾಗಿಸಲು ಹೆಚ್ಚು ಪರಿಣಾಮಕಾರಿ ಮತ್ತು ಹೆಚ್ಚಿದ ಆದಾಯವನ್ನು ಪಡೆದಯಲು ನಮಗೆ ಸ್ಮಾರ್ಟ್ ವ್ಯವಹಾರ ಮಾದರಿ ಅಗತ್ಯವಿದೆ ಆದ್ದರಿಂದ ನೀವು ನಿರೀಕ್ಷಿತ ಆದಾಯವನ್ನು ಆಗಾಗ್ಗೆ ಅಗತ್ಯವಿರುವ ಕೆಲವು ಹೆಚ್ಚುವರಿ ಆದಾಯವನ್ನು ಹೊಂದಲು ಸಾಧಿಸಬೇಕು ಆದ್ದರಿಂದ ನೀವು ಸ್ಮಾರ್ಟ್ ವ್ಯವಹಾರ ಮಾದರಿಯನ್ನು ಹೊಂದಿರಬೇಕು ಅಂದರೆ ಅದು ಒಟ್ಟಾರೆ ಪ್ರಕ್ರಿಯೆಯ ವೆಚ್ಚ ಕಡಿಮೆ ಮಾಡಲು ಪ್ರಕ್ರಿಯೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ನಿರೀಕ್ಷಿತ ಆದಾಯವನ್ನು ಪೂರೈಸುವುದು ಮತ್ತು ವಾಸ್ತವವಾಗಿ ನಿರೀಕ್ಷಿತ ಆದಾಯವನ್ನು ಮೀರಿಸಲು ಸಹಾಯ ಮಾಡುವುದು ಆದ್ದರಿಂದ ನಾನು ಮೊದಲೇ ಮಾತನಾಡಿದಂತೆ ಇವು ಸ್ಮಾರ್ಟ್ ವ್ಯವಹಾರ ಮಾದರಿ ಮೌಲ್ಯ ಪ್ರತಿಪಾದನೆಯ ಕೆಲವು ಪ್ರಮುಖ ಲಕ್ಷಣಗಳಾಗಿವೆ ಆದ್ದರಿಂದ ಉತ್ಪನ್ನ ಮತ್ತು ಅದು ಗ್ರಾಹಕರಿಗೆ ನೀಡುತ್ತಿರುವ ಸೇವೆಗಳ ವಿಷಯದಲ್ಲಿ ಅದು ಗ್ರಾಹಕರಿಗೆ ಯಾವ ಮೌಲ್ಯವನ್ನು ಹೊಂದಿರುತ್ತದೆ ಅದೇ ಮೌಲ್ಯ ಪ್ರತಿಪಾದನೆ ನೀವು ಸ್ಮಾರ್ಟ್ ವ್ಯವಹಾರ ಮಾದರಿದೊಂದಿಗೆ ಬರಲು ಪ್ರಯತ್ನಿಸುತ್ತಿರುವಾಗ ಇದು ಮೊದಲ ಪ್ರಮುಖ ಗುಣಲಕ್ಷಣವಾಗಿದೆ ಆದಾಯದ ಸ್ಟ್ರೀಮ್ ಎಂದರೆ ಆದಾಯದ ವಿಭಿನ್ನ ಮೂಲಗಳು ಯಾವುವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಲು ಅಥವಾ ನಿರ್ದಿಷ್ಟ ಯೋಜನೆಯನ್ನು ಕೈಗೊಳ್ಳಲು ವಿವಿಧ ಮೂಲಗಳಿಂದ ಆದಾಯವನ್ನು ಪಡೆಯಬಹುದಾದ ಮೂಲಗಳು ಯಾವುವು ಎಂದು ಆದ್ದರಿಂದ ಆದಾಯದ ವಿಭಿನ್ನ ಮೂಲಗಳು ಯಾವುವು ಅದು ಆದಾಯದ ಸ್ಟ್ರೀಮ್ ಮತ್ತು ಅಂತಿಮವಾಗಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಲು ಆದಾಯವನ್ನು ಬಳಸಲಾಗುವುದು ಆದ್ದರಿಂದ ಅದು ಆದಾಯದ ಪ್ರವಾಹ ಮತ್ತು ವಿಭಿನ್ನ ತಂತ್ರಜ್ಞಾನಗಳು ಸ್ಮಾರ್ಟ್ ವ್ಯವಹಾರ ಮಾದರಿಯ ಮೂರು ವಿಭಿನ್ನ ಪ್ರಮುಖ ಲಕ್ಷಣಗಳಾಗಿವೆ ನಾವು ಸ್ಮಾರ್ಟ್ ವ್ಯವಹಾರ ಮಾದರಿಯಲ್ಲಿ ಮೌಲ್ಯ ರಚನೆಯ ಬಗ್ಗೆ ಮಾತನಾಡುತ್ತಿದ್ದರೆ ಅದರಲ್ಲಿಯ ದೃಷ್ಟಿಕೋನಗಳು ವಿಭಿನ್ನ ಅಂಶಗಳು ಅದನ್ನು ಅರ್ಥಮಾಡಿಕೊಳ್ಳಬೇಕಾಗಿದೆ ಒಂದು ನವೀನ ಕೇಂದ್ರಿತತೆ ಎರಡನೆಯದು ದಕ್ಷತೆ ಕೇಂದ್ರಿತತೆ ಲಾಕ್ ಇನ್ ಕೇಂದ್ರಿತತೆ ಮತ್ತು ಪೂರಕತೆ ಇವು ನಾಲ್ಕು ವಿಭಿನ್ನ ದೃಷ್ಟಿಕೋನಗಳಾಗಿವೆ ಅವು ಅರ್ಥವಾಗಿರಬೇಕು ಆದ್ದರಿಂದ ಸ್ಮಾರ್ಟ್ ವ್ಯವಹಾರ ಮಾದರಿಯಲ್ಲಿ ಮೇಲ್ವಿಚಾರಣೆ ಮಾಡುವುದು ಮುಖ್ಯವಾದುದು ನೀವು ಸ್ಮಾರ್ಟ್ ವ್ಯವಹಾರ ಮಾದರಿಯೊಂದಿಗೆ ಬರಬೇಕು ನಾವು ಮೇಲ್ವಿಚಾರಣೆ ಮಾಡಬೇಕೆಂದು ನಾವು ನೋಡಿದ್ದೇವೆ ನಾವು ನಿಯಂತ್ರಣ ಕಾರ್ಯವಿಧಾನವನ್ನು ಹೊಂದಿರಬೇಕು ಮತ್ತು ಕೆಲವು ಆಪ್ಟಿಮೈಸೇಶನ್ ಹೊಂದಿರಬೇಕು ಯಂತ್ರಗಳ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡುವಂತಹ ವಿಷಯಗಳನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಯಂತ್ರಗಳ ಆರೋಗ್ಯ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಭಿನ್ನ ಎಚ್ಚರಿಕೆಗಳನ್ನು ನೀಡುವು ನಂತರ ನಿಯಂತ್ರಣಕ್ಕಾಗಿ ನಾವು ಏನು ಹೊಂದಿದ್ದೇವೆ ಉತ್ಪನ್ನದ ನಿಯಂತ್ರಣ ವೈಯಕ್ತೀಕರಣ ಕಸ್ಟಮ್ ಅವಶ್ಯಕತೆಗಳನ್ನು ಆಧರಿಸಿ ಈ ರೀತಿಯ ನಿಯಂತ್ರಣ ಮತ್ತು ವೈಯಕ್ತೀಕರಣವನ್ನು ಮಾಡಬಹುದು ವಿಭಿನ್ನ ಆಪ್ಟಿಮೈಸೇಶನ್ ಅಲ್ಗೊರಿದಮ್ ಗಳ ಬಳಕೆಯ ಮೂಲಕ ನಾವು ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ಪ್ರಕ್ರಿಯೆಯ ಸುಧಾರಣೆಗೆ ಬಯಸುತ್ತೇವೆ ಮತ್ತು ಕಾರ್ಯಕ್ಷಮತೆ ತದನಂತರ ಉತ್ಪನ್ನ ದುರಸ್ತಿ ಮತ್ತು ದೂರಸ್ಥ ಸೇವೆಯನ್ನು ಸಹ ನಾವು ಬಯಸುತ್ತೇವೆ ಇದು ಒಂದು ವಿಷಯ ಆದ್ದರಿಂದ ಈ ಎಲ್ಲ ಕೆಲಸಗಳನ್ನು ಯಾವುದರ ಸಹಾಯದಿಂದ ಮಾಡಬಹುದು ಬೆನ್ನೆಲುಬು ಏನು ಬೆನ್ನೆಲುಬು ಎಂದರೆ ವಿಭಿನ್ನ ಸಂವೇದಕಗಳು ಡೇಟಾ ಸೇವೆಗಳು ಅಕ್ಚುಯೇಟರ್ ಗಳು ಮತ್ತು ವಾಸ್ತವವಾಗಿ ವಿಭಿನ್ನ ಅಪ್ಲಿಕೇಶನ್ಗಳು ಮತ್ತು ನೆಟ್ವರ್ಕ್ಗಳು ಆಗಿವೆ ನಾನು ಉಲ್ಲೇಖಿಸದ ಒಂದು ಪ್ರಮುಖ ವಿಷಯವೆಂದರೆ ಅಲ್ಗೊರಿದಮ್ ಗಳು ಇವೆಲ್ಲವನ್ನೂ ಸಾಧಿಸಲು ಸಹಾಯ ಮಾಡುವ ವಿಭಿನ್ನ ಅಲ್ಗೊರಿದಮ್ ಗಳು ಇವೆ ಮೇಲ್ವಿಚಾರಣೆ ನಿಯಂತ್ರಣ ಕ್ರಮಾವಳಿಗಳು ಮತ್ತು ಆಪ್ಟಿಮೈಸೇಶನ್ಗಾಗಿ ಅಲ್ಗೊರಿದಮ್ ಗಳು ಇವೆ ಆದ್ದರಿಂದ ನಾವು ಈ ರೀತಿಯೊಂದಿಗೆ ಬರಬೇಕಾಗಿದೆ ವ್ಯವಹಾರ ಮಾದರಿ ಸ್ಮಾರ್ಟ್ ವ್ಯವಹಾರ ನಾವು ಮಾತನಾಡಿದ ಈ ಒಟ್ಟಾರೆ ವಿಷಯವನ್ನು ಸಾಧಿಸಲು ಸಹಾಯ ಮಾಡುವ ಮಾದರಿ ಆಗಿವೆ ಆದ್ದರಿಂದ ಸ್ಮಾರ್ಟ್ ವ್ಯವಹಾರ ಮಾದರಿಯು ಈ ಎಲ್ಲಾ ವಿಭಿನ್ನ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ನಮಗೆ ಸ್ಮಾರ್ಟ್ ವ್ಯವಹಾರ ಮಾದರಿ ಏಕೆ ಬೇಕು ಏಕೆಂದರೆ ದಕ್ಷತೆಯನ್ನು ಸುಧಾರಿಸಲು ಉತ್ಪಾದಕತೆ ಮತ್ತು ಮೂಲಭೂತವಾಗಿ ವ್ಯವಹಾರ ದಕ್ಷತೆಯನ್ನು ಸುಧಾರಿಸಲು ಸ್ವಾಯತ್ತ ವ್ಯವಸ್ಥೆಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನಾವು ಅಲ್ಲಿ ನೋಡಿದ ಮೌಲ್ಯ ಪ್ರತಿಪಾದನೆಯ ಮೌಲ್ಯದ ಅಂಶವನ್ನು ನವೀನ ಅಂಶ ದಕ್ಷತೆ ಲಾಕ್ ಇನ್ ಮತ್ತು ಪೂರಕತೆ ನಾವು ನೋಡುತ್ತಿದ್ದೇವೆ ಸ್ಮಾರ್ಟ್ ವ್ಯವಹಾರ ಮಾದರಿಯಲ್ಲಿ ಮೌಲ್ಯ ರಚನೆ ಅಂಶಗಳು ವಿಭಿನ್ನವಾಗಿವೆ ನಾವು ಮೌಲ್ಯ ಕೇಂದ್ರಿತ ವ್ಯವಹಾರ ಮಾದರಿಯನ್ನು ಹೊಂದಿರಬೇಕು ಅದು ಗ್ರಾಹಕರಿಗೆ ಮೌಲ್ಯಯುತ ಗ್ರಾಹಕ ಎಂದು ಉಪಯುಕ್ತವಾಗಿದೆ ಈ ರೀತಿಯ ಮೌಲ್ಯ ಕೇಂದ್ರಿತ ವ್ಯವಹಾರ ಮಾದರಿಯು ಹೊಸ ಮಾರುಕಟ್ಟೆಗಳನ್ನು ತೆರೆಯುತ್ತದೆ ಹೊಸ ಸೇವೆಗಳು ಪರಿಹಾರಗಳನ್ನು ನೀಡುತ್ತವೆ ಅವುಗಳು ನವೀನ ಹೊಸದು ಗ್ರಾಹಕರು ಉಪಯುಕ್ತವಾದ ರೋಮಾಂಚನಕಾರಿ ಆದ್ದರಿಂದ ಅದು ಮೌಲ್ಯ ಕೇಂದ್ರಿತತೆಯಾಗಿದೆ ಮುಂದಿನ ವಿಷಯವೆಂದರೆ ದಕ್ಷತೆ ಉತ್ಪನ್ನಗಳನ್ನು ಸುಧಾರಿಸುವ ದೃಷ್ಟಿಯಿಂದ ದಕ್ಷತೆ ವೇಗವಾಗಿ ಉತ್ಪಾದಕತೆ ಸರಳ ಉತ್ಪಾದನಾ ಪ್ರಕ್ರಿಯೆಗಳು ಪಾರದರ್ಶಕ ಉತ್ಪಾದನಾ ಪ್ರಕ್ರಿಯೆಗಳು ದೋಷಗಳನ್ನು ತೆಗೆದುಹಾಕಿ ಅಥವಾ ದೋಷಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಒಟ್ಟಾರೆ ದಕ್ಷತೆ ಕೇಂದ್ರಿತತೆ ಆಗಿದೆ ಲಾಕ್ ಇನ್ ಕೇಂದ್ರಿತ ವ್ಯವಹಾರ ಮಾದರಿ ಗ್ರಾಹಕರು ಬಿಟ್ಟು ಹೋಗುವುದುನ್ನು ತಡೆಯುತ್ತದೆ ಗ್ರಾಹಕರು ಒಂದು ಮಾರಾಟಗಾರರಿಂದ ಇನ್ನೊಂದಕ್ಕೆ ಬಿಟ್ಟು ಹೋಗದಿರುವ ಅವಧಿಯಲ್ಲಿ ಒಂದು ಲಾಕ್ ಇರುತ್ತದೆ ಇದು ಸ್ವಿಚಿಂಗ್ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ವಿಭಿನ್ನ ಗ್ರಾಹಕರು ಪೂರೈಕೆದಾರರು ಅಥವಾ ಮಾರಾಟಗಾರರ ನಡುವೆ ಟ್ರಸ್ಟ್ ಅನ್ನು ನಿರ್ಮಿಸುತ್ತದೆ ಪೂರಕ ವ್ಯವಹಾರ ಮಾದರಿ ಉತ್ಪನ್ನ ಮತ್ತು ಸೇವೆಗಳಂತಹ ವಿಷಯಗಳ ಬಗ್ಗೆ ಮಾತನಾಡುತ್ತದೆ ಆನ್ಲೈನ್ ಮತ್ತು ಆಫ್ಲೈನ್ ಸ್ವತ್ತುಗಳು ತಂತ್ರಜ್ಞಾನಗಳು ಚಟುವಟಿಕೆಗಳು ಈ ವಿಭಿನ್ನ ಪೂರಕ ಸ್ಮಾರ್ಟ್ ವ್ಯವಹಾರ ಮಾದರಿಯೊಂದಿಗೆ ಬರಲು ಅಗತ್ಯವಿರುವ ವಿಷಯಗಳು ಆಗಿವೆ ಆದ್ದರಿಂದ ಮೌಲ್ಯಗಳನ್ನು ರಚಿಸಲು ಸಹಾಯ ಮಾಡುವ ಪದರಗಳು ಮತ್ತು ತಂತ್ರಜ್ಞಾನಗಳು ಯಾವುವು ಮೊದಲನೆಯದು ಫಿಜಿಕಲ್ ಪದರ ಎರಡನೆಯದು ಕನೆಕ್ಟಿವಿಟಿ ಪದರ ಮತ್ತು ಮೂರನೆಯದು ಡಿಜಿಟಲ್ ಪದರ ಆಗಿವೆ ಈ ವಿಷಯದಲ್ಲಿ ಸಹಾಯ ಮಾಡುವ ಒಟ್ಟಾರೆ ವಾಸ್ತುಶಿಲ್ಪಅದರಲ್ಲಿರುವ ಘಟಕಗಳು ವಿಭಿನ್ನವಾಗಿವೆ ಇದರಲ್ಲಿ ಫಿಜಿಕಲ್ ಪದರ ಡಿಜಿಟಲ್ ಪದರ ಮತ್ತು ಕನೆಕ್ಟಿವಿಟಿ ಪದರವಿದೆ ಆದ್ದರಿಂದ ಈ ಪ್ರತಿಯೊಂದು ಪದರಗಳಲ್ಲಿ ನಾವು ಸಂವೇದಕಗಳು ಮೈಕ್ರೊಕಂಟ್ರೋಲರ್ ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಡಿಜಿಟಲ್ ಲೇಯರ್ ನಲ್ಲಿ ನಾವು ಪ್ರೊಸೆಸರ್ ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಪ್ರಕ್ರಿಯೆಗಳಲ್ಲಿ ಒಟ್ಟಾರೆ ಕ್ರಿಯಾತ್ಮಕತೆಯನ್ನು ಅಲ್ಗೊರಿದಮ್ ಗಳು ಈ ವಿಭಿನ್ನ ಕಾರ್ಯಗತಗೊಳಿಸಲು ಇವು ಸಹಾಯ ಮಾಡುತ್ತವೆ ಮತ್ತು ಜಾರಿಗೆ ತರುವಂತೆ ಅದು ಆಗಿರುತ್ತದೆ ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಡಿಜಿಟಲ್ ಲೇಯರ್ನಲ್ಲಿ ಪ್ರೊಸೆಸರ್ ನೋಡಿಕೊಳ್ಳುತ್ತದೆ ಸಂಗ್ರಹಣೆ ಎಂದರೆ ಈ ಡೇಟಾದ ಸಂಗ್ರಹಣೆ ಮತ್ತು ಸಂಪರ್ಕದ ವಿಷಯದಲ್ಲಿ ಈ ಎಲ್ಲಾ ವಿಭಿನ್ನ ತಂತ್ರಜ್ಞಾನಗಳು ಜಿಗ್ಗಬಿ ಬ್ಲೂಟೂತ್ 3ಜಿ 4ಜಿ ಎನ್ಎಫ್ಸಿ ಆರ್ಎಫ್ಐಡಿ ಝೆಡ್ ವೇವ್ ವೈ ಫೈ ಈ ಕೋರ್ಸ್ ನ ಮೂಲ ಪರಿಚಯ ಘಟಕಗಳು ಆಗಿವೆ ಇವೆಲ್ಲವೂ ಸಂಪರ್ಕ ಪದರದ ಘಟಕಗಳಾಗಿವೆ ಒಟ್ಟಾರೆ ವಾಸ್ತುಶಿಲ್ಪದಲ್ಲಿ ಇವು ಮೂರು ಪದರಗಳಾಗಿವೆ ಸಂವೇದಕಗಳ ಸಹಾಯದಿಂದ ಫಿಸಿಕಲ್ ಪದರವು ಡೇಟಾವನ್ನು ಪಡೆದುಕೊಳ್ಳಲು ಮತ್ತು ಸಂಗ್ರಹಿಸಲು ಕಾರಣವಾಗಿದೆ ಮತ್ತು ಇವುಗಳು ವಿಭಿನ್ನ ಮೈಕ್ರೊಕಂಟ್ರೋಲರ್ ಮತ್ತು ಮೈಕ್ರೊಪ್ರೊಸೆಸರ್ ಗಳನ್ನು ಹೊಂದಿವೆ ಕನೆಕ್ಟಿವಿಟಿ ಲೇಯರ್ ಒಟ್ಟಾರೆ ಸಂಪರ್ಕ ಸ್ಮಾರ್ಟ್ ಸಾಧನಗಳು ಸ್ಮಾರ್ಟ್ ಸೇವೆಗಳು ಐಪಿ ನೆಟ್ವರ್ಕ್ಗಳು ಜಿಗ್ಬೀ ಎನ್ಎಫ್ಸಿ ಬ್ಲೂಟೂತ್ ಮತ್ತು ವಿಭಿನ್ನ ಸಂಪರ್ಕ ತಂತ್ರಜ್ಞಾನಗಳನ್ನು ಬಳಸುವುದು ಸಂಗ್ರಹಿಸಿರುವ ಡೇಟಾವನ್ನು ಸಂಸ್ಕರಿಸುವುದು ಡೇಟಾವನ್ನು ವಿಶ್ಲೇಷಿಸುವ ಬಗ್ಗೆ ಡಿಜಿಟಲ್ ಲೇಯರ್ಗಳು ಮಾತನಾಡುತ್ತವೆ ಆದ್ದರಿಂದ ಸ್ಮಾರ್ಟ್ ಮತ್ತು ಕನೆಕ್ಟೆಡ್ ವ್ಯವಹಾರ ಮಾದರಿಯ ಎರಡು ಉದಾಹರಣೆಗಳು ಇಲ್ಲಿವೆ ಒಂದು ಅಮೆಜಾನ್ ಡ್ಯಾಶ್ ಬಟನ್ ಅಲ್ಲಿ ಮೌಲ್ಯದ ಪ್ರಸ್ತಾಪವು ಲಾಕ್ ಇನ್ ಮೌಲ್ಯದ ಪ್ರತಿಪಾದನೆಯಾಗಿದೆ ಆದಾಯ ಸ್ಟ್ರೀಮ್ಗಳು ಕಡಿಮೆ ವೆಚ್ಚದ ಆದಾಯದ ಸ್ಟ್ರೀಮ್ಗಳು ಆಗಿವೆ ಭೌತಿಕ ಪದರವು ವೈ ಫೈ ಶಕ್ತಗೊಂಡ ಎಂಬೆಡೆಡ್ ಸಾಧನಗಳೊಂದಿಗೆ ಸಜ್ಜುಗೊಂಡಿದೆ ಸಂಪರ್ಕ ಪದರವನ್ನು ವೈ ಫೈ ಸಕ್ರಿಯಗೊಳಿಸಲಾಗಿದೆ ಮತ್ತು ಮೊಬೈಲ್ ಲೇಯರ್ಗಳ ಮೂಲಕ ಡಿಜಿಟಲ್ ಲೇಯರ್ ಅನ್ನು ಸಂಪರ್ಕಿಸಲಾಗಿದೆ ಅಂತೆಯೇ ನಾವು ಸೆಮಿಯೋಸ್ ಎಂಬ ಇತರ ಉತ್ಪನ್ನವನ್ನು ಹೊಂದಿದ್ದೇವೆ ಅದು ಸುಧಾರಿಸುವ ಬಗ್ಗೆ ಮಾತನಾಡುತ್ತದೆ ಒಟ್ಟಾರೆ ದಕ್ಷತೆ ಮೌಲ್ಯದ ಪ್ರತಿಪಾದನೆಯು ದಕ್ಷತೆಯನ್ನು ಸುಧಾರಿಸುವಲ್ಲಿ ದಕ್ಷತೆಯಾಗಿದೆ ಆದಾಯದ ಸ್ಟ್ರೀಮ್ ಗಳು ವಾರ್ಷಿಕ ಚಂದಾದಾರಿಕೆಗಳು 24X7 ಮೇಲ್ವಿಚಾರಣೆ ಮತ್ತು ಸಹಾಯದ ಮೂಲಕ ಫಿಸಿಕಲ್ ಪದರವು ಮಣ್ಣಿನ ತೇವಾಂಶ ಕೀಟ ರೋಗ ಹವಾಮಾನ ಮೇಲ್ವಿಚಾರಣೆಗೆ ಮತ್ತು ಇತ್ಯಾದಿ ಸಂವೇದಕಗಳನ್ನು ಹೊಂದಿರುತ್ತದೆ ಕನೆಕ್ಟಿವಿಟಿ ಲೇಯರ್ ಸೆಲ್ಯುಲಾರ್ ಮತ್ತು ಡಿಜಿಟಲ್ ಲೇಯರ್ ವಿಭಿನ್ನ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಒಳಗೊಂಡಿದೆ ಸ್ಮಾರ್ಟ್ ಮತ್ತು ಸಂಪರ್ಕಿತ ವ್ಯವಹಾರ ಮಾದರಿಗಳನ್ನು ಪ್ರಾಯೋಗಿಕವಾಗಿ ಜಾರಿಗೆ ತರುವ ಎರಡು ಉದಾಹರಣೆಗಳಿವೆ ಆದ್ದರಿಂದ ಇವು ಮತ್ತೆ ಕೆಲವು ಉಲ್ಲೇಖಗಳಿವೆ ಈ ಉಪನ್ಯಾಸವು ಒಟ್ಟಾರೆ ಉದ್ಯಮದ ಕಡೆಗೆ ಇಂಡಸ್ಟ್ರಿ 4 0 ಪರಿವರ್ತನೆಗೆ ಅರ್ಥಮಾಡಿಕೊಳ್ಳಲು ಬಹಳ ಮುಖ್ಯವಾದ ಪರಿಕಲ್ಪನೆಗಳನ್ನು ಒಳಗೊಂಡಿದೆ ನಾವು ಏನು ಮಾಡಬೇಕೆಂಬುದನ್ನು ನಾವು ಏಕೆ ಮಾಡಬೇಕೆಂಬುದರ ವ್ಯವಹಾರ ದೃಷ್ಟಿಕೋನದ ಬಗ್ಗೆ ಈ ಎಲ್ಲಾ ಸ್ಮಾರ್ಟ್ ಸಾಧನಗಳನ್ನು ಸಂಯೋಜಿಸುವ ಮೂಲಕ ನಾವು ಇಂಡಸ್ಟ್ರಿ 4 0 ಕಡೆಗೆ ಪರಿವರ್ತಿಸಲು ಉದ್ದೇಶಿಸಿದ್ದೇವೆ ನಾವು ಎಲ್ಲವನ್ನೂ ಸ್ಮಾರ್ಟ್ ಮಾಡುವತ್ತ ಪರಿವರ್ತಿಸಲು ಬಯಸುತ್ತೇವೆ ಆದರೆ ಪ್ರಶ್ನೆಯೆಂದರೆ ನಾವು ಯಾಕೆ ಸ್ಮಾರ್ಟ್ ಮಾಡಬೇಕಾಗಿದೆ ಮೌಲ್ಯ ಪ್ರತಿಪಾದನೆ ಏನು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ವ್ಯವಹಾರದ ದೃಷ್ಟಿಕೋನದಿಂದ ಒಂದು ರೀತಿಯ ದತ್ತು ಮೂಲಕ ಸುಧಾರಿಸಲಿರುವ ವಿಷಯಗಳು ಯಾವುವು ಸಾಂಪ್ರದಾಯಿಕದಿಂದ ಚುರುಕಾದವರಿಗೆ ಪರಿವರ್ತನೆ ಸಂಪರ್ಕಿತವಾದದ್ದುನ್ನು ಚರ್ಚಿಸಿದ್ದೇವೆ ಆದ್ದರಿಂದ ಇಂಡಸ್ಟ್ರಿ 4 0 ನಿರ್ಮಾಣಕ್ಕೆ ಈ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಅವಶ್ಯಕ ಮತ್ತು ಉದ್ಯಮದ ಉದ್ಯೋಗಿಗಳಿಗೆ ಇದರ ಶಿಕ್ಷಣ ನೀಡಬೇಕಾಗಿದೆ ಅವರು ಇಂಡಸ್ಟ್ರಿ 4 0 ಉದ್ಯಮಕ್ಕೆ ಪ್ರವೇಶಿಸಬೇಕಾಗಿದೆ ಏಕೆಂದರೆ ಈ ಮೌಲ್ಯದ ಪ್ರತಿಪಾದನೆ ಮತ್ತು ಈ ಎಲ್ಲ ವಸ್ತುಗಳ ಬಳಕೆಯವರೆಗೆ ರೂಪಾಂತರವು ಕಾರ್ಯಪಡೆಯಿಂದ ಅರ್ಥವಾಗುತ್ತದೆ ಅವರಿಗೆ ಈ ರೂಪಾಂತರವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಈ ರೂಪಾಂತರವನ್ನು ಅವರು ಪ್ರಶಂಸಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಇದರಿಂದಾಗಿ ಸಂಪೂರ್ಣ ಪರಿಶ್ರಮ ವಿಫಲವಾಗಬಹುದು ನಮ್ಮಲ್ಲಿರುವ ಪರಿಕಲ್ಪನೆಗಳನ್ನು ಮತ್ತು ಮುಂದಿನ ಉಪನ್ಯಾಸದಲ್ಲಿನ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವಂತೆ ಈ ಕೋರ್ಸ್ ನಲ್ಲಿ ತಿಳಿಸಿದ್ದೇವೆ ಇದರೊಂದಿಗೆ ನಾವು ಇಲ್ಲಿ ನಿಲ್ಲಿಸುತ್ತೇವೆ